ಮೈಕ್ರೊಸಾಫ್ಟ್ ವರ್ಡ್ ಅನ್ನು ಬಿಬ್ಲಿಯೋಗ್ರಾಫಿಕ್ ಮೂಲಗಳೊಂದಿಗೆ ಹೇಗೆ ಬಳಸುವುದು ಎಂಬುದರ ಬಗ್ಗೆ ಸಂಕ್ಷಿಪ್ತ ಡೆಮೊ ಇಲ್ಲಿದೆ ನಿಮ್ಮ ಪಠ್ಯಕ್ಕೆ ಉಲ್ಲೇಖಗಳನ್ನು ಸೇರಿಸಿ ನನ್ನ ಫೋಲ್ಡರ್ನಲ್ಲಿ ನಾನು ಈ ಉದ್ದೇಶವನ್ನು ಪ್ರದರ್ಶಿಸಲು ಬರೆದ ಲೇಖನವನ್ನು ಹೊಂದಿರುವ ಡಾಕ್ ಫೈಲ್ ಅನ್ನು ಹೊಂದಿದ್ದೇನೆ ಮತ್ತು ಸಾಹಿತ್ಯ ಸಮೀಕ್ಷೆಯನ್ನು ಬಳಸಿಕೊಂಡು ನಾವು ಸಂಗ್ರಹಿಸಿದ ಉಲ್ಲೇಖಗಳನ್ನು ಒಳಗೊಂಡಿರುವ ಒಂದು ಬಿಬ್ ಫೈಲ್ ಅನ್ನು ನಾನು ಹೊಂದಿದ್ದೇನೆ ಉಲ್ಲೇಖಗಳು ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಲು ನಾವು ಬಿಬ್ ಫೈಲ್ ಅನ್ನು ತೆರೆಯೋಣ ಮತ್ತು ಬಿಬ್ ಫೈಲ್ ಇಲ್ಲಿದೆ ಫೈಲ್ ಎಕ್ಸ್ಪೋರ್ಟ್ಗೆ ಹೋಗುವುದರ ಮೂಲಕ ನಾವು ಈಗ ಈ ಫೈಲ್ನ ಸ್ವರೂಪವನ್ನು BibTeX ನಿಂದ XML ಗೆ ಪರಿವರ್ತಿಸಬಹುದು ಮತ್ತು ಮೈಕ್ರೋಸಾಫ್ಟ್ ಆಫೀಸ್ನ ನಂತರದ ಆವೃತ್ತಿಯೊಂದಿಗೆ ಸಹ ಹೊಂದಿಕೊಳ್ಳುವ ಮೈಕ್ರೊಸಾಫ್ಟ್ 2007 XML ಅನ್ನು ಸ್ವರೂಪವಾಗಿ ಆಯ್ಕೆ ಮಾಡಿ ತದನಂತರ ಆ ಫೈಲ್ ಅನ್ನು ನಾವು ಎಲ್ಲಿ ಬರೆಯುತ್ತೇವೆ ನಾವು ಗುರುತಿಸಲು ಸಾಧ್ಯವಾಗುವ ಒಂದು ಸ್ಥಳದಲ್ಲಿ ನೀವು ಅದನ್ನು ಬರೆಯಬೇಕು ನನ್ನ ಡಾಕ್ಯುಮೆಂಟ್ ಅನ್ನು ನಾನು ಆರಿಸಿಕೊಂಡಂತೆ ಅದೇ ಫೈಲ್ನಲ್ಲಿ ನಾನು ಆಯ್ಕೆ ಮಾಡುತ್ತೇನೆ ಆದ್ದರಿಂದ ಇದು ಈಗ ಅದೇ ಫೋಲ್ಡರ್ನಲ್ಲಿ ಬಂದ ಒಂದು XML ಫೈಲ್ ಎಂದು ನಾನು ನೋಡಬಹುದು ನೋಟ್ಪಾಡ್ನೊಂದಿಗೆ ಅದನ್ನು ಹೇಗೆ ತೆರೆಯುತ್ತದೆ ಎಂಬುದನ್ನು ನೀವು ನೋಡಬಹುದು ಇದು ಮೂಲತಃ ಶುದ್ಧ ಪಠ್ಯ ಫೈಲ್ ಆಗಿದೆ ಇದು ನೇರವಾಗಿ ಸಂಪಾದಿಸಲು ಸೂಕ್ತವಲ್ಲ ಆದರೆ ಇದನ್ನು ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಗ್ರಂಥಸೂಚಿ ಮೂಲವಾಗಿ ತೆರೆಯಬಹುದಾಗಿದೆ ಈಗ ನಾವು ಬರೆದ ವರ್ಡ್ ಫೈಲ್ ಅನ್ನು ತೆರೆಯೋಣ ಇಲ್ಲಿ ಒಂದು ಲೇಖನ ಶೀರ್ಷಿಕೆ ಇಲ್ಲಿದೆ ಲೇಖಕರ ಹೆಸರು ತದನಂತರ ಕೆಲವರು ಬರೆಯುತ್ತಾರೆ ನಾವು ಇದೀಗ ಗ್ರಂಥಸೂಚಿ ಸಂಪನ್ಮೂಲಗಳನ್ನು ಸೇರಿಸಬೇಕಾಗಿದೆ ಹಾಗಾಗಿ ಈಗ ನಾವು ಮಾಡಬೇಕಾದದ್ದು ಆರಂಭದಲ್ಲಿ ನಾವು ಉಲ್ಲೇಖಗಳ ಟ್ಯಾಬ್ಗೆ ಹೋಗಿ ಮೂಲಗಳನ್ನು ನಿರ್ವಹಿಸಿ ಮತ್ತು ಬ್ರೌಸ್ ಬಟನ್ ಒತ್ತಿ ಮಾಡಿ ಫೈಲ್ ಅನ್ನು ಆಯ್ಕೆಮಾಡಿ ಮತ್ತು ಇಲ್ಲಿ ಫೈಲ್ ಅನ್ನು ಸ್ಥಾಪಿಸಬೇಕು ಮತ್ತು ನಂತರ XML ಫೈಲ್ ಅನ್ನು ಆಯ್ಕೆ ಮಾಡಿ ಸರಿ ಕ್ಲಿಕ್ ಮಾಡಿ ನಂತರ ಎಲ್ಲಾ ಉಲ್ಲೇಖಗಳು ಎಡಗೈ ಪಕ್ಕದಲ್ಲಿ ಬಂದಿವೆ ಎಂದು ನಾವು ಈಗ ನೋಡಿದ್ದೇವೆ ನಾವು ಅವುಗಳನ್ನು ಎಲ್ಲಾ ಆಯ್ಕೆ ಮಾಡಲು ಕಂಟ್ರೋಲ್ ಬಾಣದ ಕೀಲಿಯನ್ನು ಬಳಸಿ ತದನಂತರ ಅವುಗಳನ್ನು ಪ್ರಸ್ತುತ ಪಟ್ಟಿಯೊಂದಕ್ಕೆ ನಕಲಿಸಿ ಮತ್ತು ನಂತರ ಸಂವಾದವನ್ನು ಮುಚ್ಚಿ ಈ ಹಂತದಲ್ಲಿ ನಾವು ಈಗ ಉಲ್ಲೇಖಗಳನ್ನು ಸೇರಿಸುವುದನ್ನು ಪ್ರಾರಂಭಿಸಬಹುದು ನಾವು ಸೇರಿಸಲು ಬಯಸುವ ಸ್ಥಳವನ್ನು ನಾವು ಪತ್ತೆ ಮಾಡಬಹುದು ತದನಂತರ ಸೈಟೇಶನ್ ಸೇರಿಸಿ ಮತ್ತು ನಾವು ಬಯಸುವ ಯಾವುದೇ ಸ್ಥಳದಲ್ಲಿ ಅದನ್ನು ಮಾಡಬಹುದು ಆದ್ದರಿಂದ ನಾವು ಒಂದು ಕಾಮಾ ಉಲ್ಲೇಖದಂತೆ ಇಲ್ಲಿ ಸೇರಿಸುತ್ತೇವೆ ಸರಿ ನಾವು ನಮ್ಮ ಮೂಲದಲ್ಲಿ ಇರುವಂತೆ ಅನೇಕ ಉಲ್ಲೇಖಗಳಂತೆ ನಾವು ಹೋಗುತ್ತಿದ್ದೆವು ಮತ್ತು ಕೆಳಭಾಗದಲ್ಲಿ ಪಟ್ಟಿ ಮಾಡಲಾದ ಈ ಉಲ್ಲೇಖಗಳನ್ನು ಈಗ ನಾವು ಹೇಗೆ ಪಡೆಯಬಹುದು ಇದು ತುಂಬಾ ಸರಳವಾಗಿದೆ ಡಾಕ್ಯುಮೆಂಟ್ನ ಅಂತ್ಯಕ್ಕೆ ಹೋಗಿ ನಂತರ ಗ್ರಂಥಸೂಚಿ ಮತ್ತು ಉಲ್ಲೇಖಗಳನ್ನು ಸೇರಿಸಿ ಮತ್ತು ಡಾಕ್ಯುಮೆಂಟ್ ಉಲ್ಲೇಖಗಳು ಹೇಗೆ ಬಂದವು ಎಂದು ನಾವು ನೋಡುತ್ತೇವೆ ಈಗ ನಾವು ಮುಚ್ಚುವ ಮೊದಲು ನಾವು ಬಳಸಬೇಕಾದ ಉಲ್ಲೇಖಗಳು ತೆಗೆದುಹಾಕಲ್ಪಡುವುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಮೂಲಗಳು ಮತ್ತು ಬಲಗೈ ಪ್ಯಾನ್ಗೆ ಹೋಗುವುದರ ಮೂಲಕ ನಾವು ಬಳಸಬಹುದಾದ ಎಲ್ಲಾ ಉಲ್ಲೇಖಗಳಿಗೆ ಟಿಕ್ ಮಾರ್ಕ್ ಇದೆ ಎಂದು ನೀವು ನೋಡಬಹುದು ಬಳಕೆಯಾಗದ ಉಲ್ಲೇಖಗಳನ್ನು ನಂತರ ಅಳಿಸಬಹುದು ಮತ್ತು ಅದನ್ನು ವಿವರಿಸಲು ಮತ್ತು ಹಿಂತಿರುಗಿ ಶೀರ್ಷಿಕೆ ಮತ್ತು ನವೀಕರಣವನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಕೇವಲ ನಾಲ್ಕು ಉಲ್ಲೇಖಗಳು ಇರುತ್ತವೆ ಎಂದು ನಾನು ನೋಡುತ್ತೇನೆ ಮತ್ತು ಈಗ ನಾವು ಸುಮಾರು ಪಠ್ಯವನ್ನು ನಕಲಿಸಬಹುದು ಮತ್ತು ಉಲ್ಲೇಖ ಸಂಖ್ಯೆಗಳು ಸೂಕ್ತವಾಗಿ ಬದಲಾಗುತ್ತವೆ ಮತ್ತು ನೀವು ಈ ಅಪ್ಡೇಟ್ ಸಿಟೇಶನ್ಸ್ ಅನ್ನು ಕ್ಲಿಕ್ ಮಾಡಿದರೆ ನವೀಕರಿಸುವಿರಿ ಮತ್ತು ಸಂಖ್ಯೆಗಳ ಉಲ್ಲೇಖವನ್ನು ಅನುಕ್ರಮವಾಗಿ ಪ್ರತಿಫಲಿಸಲು ಇಲ್ಲಿ ಬದಲಾಗಿದೆ ಎಂದು ನೀವು ನೋಡುತ್ತೀರಿ ಮತ್ತು ಡಾಕ್ಯುಮೆಂಟ್ ಈಗ ಸಿದ್ಧವಾಗಿದೆ ಇದು ತುಂಬಾ ಸರಳವಾಗಿದೆ